ಮತ್ತೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 54 ನಾವು ನಿಖರವಾದ ಅವಕಲನ ಸಮೀಕರಣಗಳ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ನಿರ್ದಿಷ್ಟವಾಗಿ ಇಂದು ಕೊಟ್ಟಿರುವ ಅವಕಲನ ಸಮೀಕರಣವು ನಿಖರವಾಗಿಲ್ಲದಿದ್ದಾಗ ಅಂತಹ ಸಂದರ್ಭಗಳ ಬಗ್ಗೆ ಮಾತನಾಡುತ್ತೇವೆ ಆದರೆ ಅದನ್ನು ಸುಲಭವಾಗಿ ನಿಖರವಾಗಿ ಮಾಡಬಹುದು ಮತ್ತು ಅಲ್ಲಿಯೇ ಈ ಅನುಕಲಿಸುವ ಅಪವರ್ತನ ಎಂಬ ಪದದ ಪರಿಚಯವಾಗುತ್ತದೆ ಇಲ್ಲಿ ಕೇವಲ ಪುನರಾವರ್ತಿಸುತ್ತಿದ್ದೇವೆ ನಿಖರತೆಗೆ ಅಗತ್ಯವಾದ ಮತ್ತು ಪರ್ಯಾಪ್ತ ಷರತ್ತುಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಅವಕಲನ ಸಮೀಕರಣವು ನಿಖರವಾಗಿರಲು ಅಗತ್ಯವಾದ ಮತ್ತು ಸಾಕಷ್ಟು ಷರತ್ತು ಆಗಿದೆ ಅದು ಅವಕಲನ ಸಮೀಕರಣವಾಗಿತ್ತು ಮತ್ತುಇದ್ದಾಗ ಇದು ನಿಖರ ಮತ್ತು ಇದು ಅಗತ್ಯ ಮತ್ತು ಪರ್ಯಾಪ್ತ ಷರತ್ತಾಗಿದೆ ಅಂದರೆ ಈ ಷರತ್ತನ್ನು ಹೊಂದಿದ್ದರೆ ಅವಕಲನ ಸಮೀಕರಣವು ನಿಖರವಾಗಿರಬೇಕು ಮತ್ತು ಸಮೀಕರಣವು ನಿಖರವಾಗಿದ್ದರೆ ಈ ಷರತ್ತನ್ನು ಪೂರೈಸಬೇಕು ಈಗ ಕೊಟ್ಟಿರುವ ಸಮೀಕರಣವು ಸ್ವೀಕಾರಾರ್ಹ ಇಲ್ಲದಿದ್ದಾಗ ಏನು ಮಾಡಬೇಕು ಉದಾಹರಣೆಗೆ ಈ ನ ರೂಪದ ಸಮೀಕರಣವು ನಿಖರವಾಗಿಲ್ಲದಿದ್ದರೆ ಇಲ್ಲಿ x ಅಥವಾ y ಮತ್ತು x ಮತ್ತು y ನ ಉತ್ಪನ್ನವನ್ನು ಆಯ್ಕೆ ಮಾಡಲು ಕೆಲವೊಮ್ಮೆ ಸಾಧ್ಯವಿದೆ ಹೇಗೆಂದರೆ ಆ ಉತ್ಪನ್ನದಿಂದ ಸಮೀಕರಣಗಳ ಎಲ್ಲಾ ನಿಯಮಗಳನ್ನು ಗುಣಿಸಿದಾಗ ಸಮೀಕರಣವು ನಿಖರವಾಗುತ್ತದೆ ಮತ್ತು ಇಲ್ಲಿ ಅಂತಹ ಗುಣಕವನ್ನು ಅನುಕಲಿಸುವ ಅಪವರ್ತನ ಎಂದು ಕರೆಯಲಾಗುತ್ತದೆ ಅನುಕಲಿಸುವ ಅಪವರ್ತನವು ನಿರ್ದಿಷ್ಟ ಅವಕಲನ ಸಮೀಕರಣಕ್ಕೆ ಗುಣಿಸಿದಾಗ x y ನ ಕಾರ್ಯವಾಗಿದೆ ಕೊಟ್ಟಿರುವ ಅವಕಲನ ಸಮೀಕರಣವು ನಿಖರವಾಗುತ್ತದೆ ನಂತರ ಅಂತಹ ಉತ್ಪನ್ನವನ್ನು ಅನುಕಲಿಸುವ ಅಪವರ್ತನ ಎಂದು ಕರೆಯಲಾಗುತ್ತದೆ I x y ಸಾಮಾನ್ಯವಾಗಿ ಈ ಅನುಕಲಿಸುವ ಅಪವರ್ತನಕ್ಕಾಗಿ ನಾವು ಬಳಸುವ ಸಂಕೇತವಾಗಿದೆ ಇದು ಅನುಕಲಿಸುವ ಅಪವರ್ತನವಾಗಿದ್ದರೆ ಇಲ್ಲಿ ಅವಕಲನ ಸಮೀಕರಣ ನಿಖರವಾಗುತ್ತದೆ ಮತ್ತು ಈಗ ಏನು ಪ್ರಯೋಜನ ಕೊಟ್ಟಿರುವ ಸಮೀಕರಣವು ನಿಖರವಾಗಿಲ್ಲ ಮತ್ತು ನಂತರ ಇಲ್ಲಿ ಪರಿಹಾರವನ್ನು ಕಂಡುಹಿಡಿಯುವುದು ಕಷ್ಟ ಆದ್ದರಿಂದ ನಾವು ಈಗ ಏನು ಮಾಡುತ್ತೇವೆ ನಾವು ಅನುಕಲಿಸುವ ಅಪವರ್ತನವನ್ನು ಕಂಡುಕೊಳ್ಳುತ್ತೇವೆ ಮತ್ತು ಒಮ್ಮೆ ನಾವು ಈ ಅನುಕಲಿಸುವ ಅಪವರ್ತನವನ್ನು ನಿರ್ದಿಷ್ಟ ಅವಕಲನ ಸಮೀಕರಣಕ್ಕೆ ಗುಣಿಸಿದಾಗ ಈ ಸಮೀಕರಣವು ನಿಖರವಾಗಿ ಪರಿಣಮಿಸುತ್ತದೆ ಮತ್ತು ನಂತರ ನಿಖರವಾದ ಅವಕಲನ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ನಾವು ಉತ್ಪನ್ನವನ್ನು ಕಂಡುಹಿಡಿಯಬೇಕು ಇಲ್ಲಿ ದತ್ತ ಅವಕಲನ ಸಮೀಕರಣದ ಎಡಭಾಗವು ಈ ಉತ್ಪನ್ನದ ಅವಕಲನ ಆಗಿದೆ ಈ ಉಪನ್ಯಾಸದ ಮುಖ್ಯ ವಿಷಯವಾಗಿ ನಿರ್ದಿಷ್ಟ ಅವಕಲನ ಸಮೀಕರಣವು ನಿಖರವಾದ ಅವಕಲನ ಸಮೀಕರಣವಲ್ಲದಿದ್ದಾಗ ಅನುಕಲಿಸುವ ಅಪವರ್ತನವನ್ನು ಹೇಗೆ ಕಂಡುಹಿಡಿಯುವುದು ಎಂಬಂತಹ ಕೆಲವು ತಂತ್ರಗಳನ್ನು ನಾವು ಚರ್ಚಿಸುತ್ತೇವೆ ರೂಪದ ಸಮೀಕರಣವು ಯಾವಾಗಲೂ ಅನುಕಲಿಸುವ ಅಪವರ್ತನ ಅಥವಾ ಅಪವರ್ತನಗಳನ್ನು ಹೊಂದಿದ್ದರೂ ಹೆಚ್ಚಿನ ಅನುಕಲಿಸುವ ಅಪವರ್ತನಗಳು ಇರಬಹುದು ಆದರೆ ಅವುಗಳನ್ನು ಕಂಡುಹಿಡಿಯಲು ಯಾವುದೇ ಸಾಮಾನ್ಯ ನಿಯಮಗಳಿಲ್ಲ ಅಥವಾ ಈ ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯುವುದು ಸ್ವಲ್ಪ ಆಯಾಸಕರ ಕೆಲಸವಾಗಿದೆ ಸಾಮಾನ್ಯವಾಗಿ ಕೊಟ್ಟಿರುವ ಅವಕಲನ ಸಮೀಕರಣದ ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯುವುದು ಸುಲಭವಲ್ಲ ನಾವು ಕೆಲವು ವಿಶೇಷ ಪ್ರಕರಣಗಳನ್ನು ಮಾತ್ರ ಪರಿಗಣಿಸುತ್ತೇವೆ ಅಲ್ಲಿ ನಾವು ಅನುಕಲಿಸುವ ಅಪವರ್ತನವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ನಿಯಮ ಸಂಖ್ಯೆ 1 ಇದು ಕೇವಲ ಪರಿಶೀಲನೆಯಿಂದ ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯಲು ಇದು ಅತ್ಯಂತ ಸುಲಭವಾದ ಮತ್ತು ಅತ್ಯಂತ ಕಠಿಣ ವಿಧಾನವಾಗಿದೆ ಏಕೆಂದರೆ ಇದು ಅವಕಲನ ಸಮೀಕರಣವನ್ನು ನೋಡುವುದರ ಮೂಲಕ ಮಾತ್ರ ಸಮೀಕರಣವನ್ನು ಈ ರೂಪದಲ್ಲಿ ನೀಡಲಾಗಿದೆ ಮತ್ತು ನೀವು ಇದನ್ನು ಈ ಉತ್ಪನ್ನದಿಂದ ಗುಣಿಸಿದರೆ ಇದು ನಿಖರವಾಗಿ ಪರಿಣಮಿಸುತ್ತದೆ ಆದರೆ ಇದು ಸಹ ಕಷ್ಟಕರವಾಗಿದೆ ಏಕೆಂದರೆ ಇದು ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯುವ ವ್ಯವಸ್ಥಿತ ವಿಧಾನವಲ್ಲ ಈ ವಿಧಾನವು ಈ ಪ್ರಮಾಣಿತ ನಿಖರವಾದ ಅವಕಲನ ಗುರುತಿಸುವಿಕೆಯನ್ನು ಆಧರಿಸಿದೆ ನಾವು ಇಲ್ಲಿ ಕೆಲವು ಪ್ರಮಾಣಿತ ಅವಕಲನಗಳನ್ನು ತಿಳಿದಿದ್ದರೆ ಅವಕಲನ ಸಮೀಕರಣವನ್ನು ನೋಡುವ ಮೂಲಕ ನಾವು ಈ ಸಮೀಕರಣವನ್ನು ಈ ರೂಪದಲ್ಲಿ ಪುನಃ ಬರೆಯಬಹುದೇ ಅಥವಾ ಈ ಉತ್ಪನ್ನದಿಂದ ನಾವು ಗುಣಿಸಿ ಅಥವಾ ಭಾಗಿಸಬಹುದೇ ಎಂದು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಆ ಪ್ರಮಾಣಿತ ಉತ್ಪನ್ನಗಳ ಅವಕಲನವನ್ನು ನಿಖರವಾಗಿ ಪಡೆಯುತ್ತೇವೆ ಮತ್ತು ಈ ವಿಧಾನದಲ್ಲಿನ ಅವಕಲನ ಸಮೀಕರಣವನ್ನು ಪರಿಹರಿಸಲು ನಾವು ಇದನ್ನು ಅನುಸರಿಸುತ್ತೇವೆ ಇಲ್ಲಿ ಆ ಪ್ರಮಾಣಿತ ರೂಪಗಳು ಯಾವುವು ನಾವು ಇಲ್ಲಿ ಚರ್ಚಿಸುತ್ತೇವೆ ಮತ್ತು ಇನ್ನೂ ಅನೇಕವು ಇರಬಹುದು ಅವುಗಳು ಪ್ರಮಾಣಿತವಲ್ಲದವು ಆದರೆ ಈ ಪದ ನಿಖರವಾಗಿ ಯಾವುದರ ಅವಕಲನ ಎಂದು ನಮಗೆ ತಿಳಿದಿದ್ದರೆ ಅದು ಸಹಾಯ ಆಗಬಹುದು ಉದಾಹರಣೆಗೆ ಇಲ್ಲಿ ನಾವು ಈ ಪದವನ್ನು ಹೊಂದಿದ್ದರೆ ಇದು ಏನೂ ಅಲ್ಲ ಇದು xy ನ ಅವಕಲನ ಮತ್ತು ನಾವು ಇದನ್ನು ಸುಲಭವಾಗಿ ಪರಿಶೀಲಿಸಬಹುದು ಈಗ ಮತ್ತೆ ವ್ಯಾಖ್ಯಾನದಂತೆ ಆದ್ದರಿಂದ dx ಉತ್ಪನ್ನದ del ಬಾಗಿಸು del x ಇದನ್ನು dy ಉತ್ಪನ್ನದ ಅನ್ನು del ಬಾಗಿಸು del y ಜೊತೆ ಕೊಡಿಸಬೇಕು ಇಲ್ಲಿ x ಗೆ ಸಂಬಂಧಿಸಿದಂತೆ xy ನ ಆ೦ಶಿಕ ನಿಷ್ಪನ್ನವು ಆಗಿರುತ್ತದೆ ಅಂತಹ ಕೆಲವು ಪದವನ್ನು ನಾವು ಅವಕಲನ ಸಮೀಕರಣದಲ್ಲಿ ನೋಡಿದರೆ ಅಥವಾ ಅವಕಲನ ಸಮೀಕರಣವನ್ನು ಪುನಃ ಬರೆಯುವ ಮೂಲಕ ನಾವು ಎಂಬ ಪದವನ್ನು ನೋಡಬಹುದಾದರೆ ಆಗ ಇದು ಪದದ ಅವಕಲನ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ನ ಅವಕಲನವು ಎಂದು ನೆನಪಿಟ್ಟುಕೊಳ್ಳುವುದು ಉಪಯುಕ್ತವಾಗುತ್ತದೆ ಮತ್ತೊಂದು ಪ್ರಮಾಣಿತ ರೂಪವು x ಗಿಂತ ಈ y ನ ಅವಕಲನವಾಗಿರಬಹುದು

ಆದ್ದರಿಂದ ಇದು ಅವಕಲನ ಸಮೀಕರಣವನ್ನು ಊಹಿಸಲು ನಾವು ಬಳಸಬಹುದಾದ ಪ್ರಮಾಣಿತ ಅವಕಲನಗಳಲ್ಲಿ ಒಂದಾಗಿದೆ ನಾವು ಕನಿಷ್ಟ ಒಂದು ಉದಾಹರಣೆಯ ಮೂಲಕ ಹೋಗುತ್ತೇವೆ ಅಲ್ಲಿ ಆ ಪ್ರಮಾಣಿತ ಅವಕಲನಗಳನ್ನು ಗುರುತಿಸುವ ಸಾಧ್ಯತೆಯನ್ನು ನಾವು ಹೊಂದಬಹುದು ಮತ್ತೆ ನಾವು ಇದು ನಿಖರವಾದ ಅವಕಲನ ಸಮೀಕರಣವಲ್ಲ ಎ೦ದು ಪರಿಶೀಲಿಸಬಹುದು ಏಕೆಂದರೆ

ಇಲ್ಲಿ ಏನು ಇಲ್ಲಿ ನಾವು M ಅನ್ನು ಹೊಂದಿದ್ದೇವೆ ಮತ್ತು ಇದು N M dx N dy ಆದ್ದರಿಂದ ಇದು ಆಗಿರುತ್ತದೆ ಅದು y ಗೆ ಸಂಬಂಧಿಸಿದಂತೆ ಈ M ನ ನಿಷ್ಪನ್ನವಾಗಿರುತ್ತದೆ ಮತ್ತು x ಗೆ ಸಂಬಂಧಿಸಿದಂತೆ N ನ ನಿಷ್ಪನ್ನವು y ವರ್ಗ ಮೈನಸ್ 1 ಆಗಿರುತ್ತದೆ ಆದ್ದರಿಂದ ಅವು ಸಮಾನವಾಗಿರುವುದಿಲ್ಲ ಆದ್ದರಿಂದ ಈ ರೂಪದಲ್ಲಿ ನೀಡಲಾದ ಈ ಸಮೀಕರಣವು ನಿಖರವಾದ ಅವಕಲನ ಸಮೀಕರಣವಲ್ಲ ಆದ್ದರಿಂದ ನಾವು ಇದನ್ನು ಈಗ ಪರಿಶೀಲನೆ ವಿಧಾನದಿಂದ ಮಾಡುತ್ತೇವೆ ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಪದವನ್ನು ಹೊಂದಿದ್ದೇವೆ ಈ dx ನೊಂದಿಗೆ ಇಲ್ಲಿ ಸಹ dy ಆದ್ದರಿಂದ ಈ ಎರಡು ಪದಗಳಲ್ಲಿ ನೀವು ಸಾಮಾನ್ಯವಾದ ವನ್ನು ತೆಗೆದುಕೊಂಡರೆ ನಿಮಗೆ ಏನು ಸಿಗುತ್ತದೆ ಆ ಪದವನ್ನು ನಾವು ಮೊದಲು ನೋಡಿದ್ದೇವೆ ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರ ಇದು ನಾವು ಸ್ವಲ್ಪ ಹೆಚ್ಚು ಸಾಮಾನ್ಯ ವಿಧಾನವನ್ನು ಚರ್ಚಿಸುತ್ತೇವೆ ಏಕೆಂದರೆ ಇಲ್ಲಿ ಪರಿಶೀಲನೆಯ ಮೂಲಕ ಕೆಲವು ಉತ್ಪನ್ನಗಳಿಂದ ಗುಣಿಸಿ ಅಥವಾ ಭಾಗಿಸಿದ ನಂತರ ಸಮೀಕರಣದಲ್ಲಿ ಆ ಪ್ರಮಾಣಿತ ಅವಕಲನಗಳನ್ನು ನೋಡುವುದು ಯಾವಾಗಲೂ ಸುಲಭವಲ್ಲ ಇಲ್ಲಿ ನಾವು ಹೆಚ್ಚು ವ್ಯವಸ್ಥಿತ ವಿಧಾನವನ್ನು ಹೊಂದಿದ್ದೇವೆ ಅದನ್ನು ಅನುಕಲಿಸುವ ಅಪವರ್ತನಗಳನ್ನು ಪಡೆಯಲು ನಾವು ಅನುಸರಿಸಬಹುದು ಉತ್ಪನ್ನದ ಮೂಲಕ ಅನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ ಇದರಿಂದಾಗಿ ಎಂಬ ಸಮೀಕರಣವು ನಿಖರವಾಗುತ್ತದೆ ಅಂತಹ ಉತ್ಪನ್ನವನ್ನು ನಾವು ಇಲ್ಲಿ ಹುಡುಕುತ್ತಿದ್ದೇವೆ ಈ ಅವಕಲನ ಸಮೀಕರಣಕ್ಕೆ ಇದು ಸಮೀಕರಣದಲ್ಲಿ ನಿಖರವಾದ ವ್ಯತ್ಯಾಸವಾಗಬೇಕು ಈ ಹಂತದಲ್ಲಿ ನಾವು ಈಗ ಮುಂದುವರಿಯುತ್ತೇವೆ ನಮಗೆ ತಿಳಿದಿದೆ ಈ ಸಮೀಕರಣವು ಈಗ ನಿಖರವಾಗಿರಲು ಅಗತ್ಯವಾದ ಪರ್ಯಾಪ್ತ ಷರತ್ತೆ೦ದರೆ y ಗೆ ಸಂಬಂಧಿಸಿದಂತೆ ಈ ಉತ್ಪನ್ನದ del ಇದು x ಗೆ ಸಂಬಂಧಿಸಿದಂತೆ ಇದರ ಆ೦ಶಿಕ ನಿಷ್ಪನ್ನಕ್ಕೆ ಸಮನಾಗಿರಬೇಕು ಈ ಆಗಿದ್ದರೆ ಈ ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದಿದೆ ಅಂದರೆ ಇದು ಸಮೀಕರಣದ ನಿಖರತೆಗೆ ಅಗತ್ಯವಾದ ಮತ್ತು ಪರ್ಯಾಪ್ತ ಸ್ಥಿತಿಯಾಗಿದೆ ಇಲ್ಲಿ ಇದು ನಿಖರವಾಗಿದ್ದರೆ ಈ ಷರತ್ತುನ್ನು ಹೊಂದಿರಬೇಕು ಮತ್ತು ಈ ಷರತ್ತಿನಿ೦ದ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾವು ಗುಣಕ ಅಥವಾ ಅನುಕಲಿಸುವ ಅಪವರ್ತನವನ್ನು ಪಡೆಯಲು ಪ್ರಯತ್ನಿಸುತ್ತೇವೆ I ಎಂಬ ಉತ್ಪನ್ನ ಸಮೀಕರಣವನ್ನು ತೃಪ್ತಿಪಡಿಸುವಂತೆ ಕಂಡುಬಂದರೆ ಕೊಟ್ಟಿರುವ ಸಮೀಕರಣವು ನಿಖರವಾಗಿರುತ್ತದೆ ಇದು ಒಂದು ಸಾಧಾರಣ ಸಮೀಕರಣವಲ್ಲ ಆದ್ದರಿಂದ ಇದನ್ನು ಪರಿಹರಿಸುವುದು ಸ್ವಲ್ಪ ಕಷ್ಟ ಇದು ಒಂದು ಆ೦ಶಿಕ ಅವಕಲನ ಸಮೀಕರಣ ಈ ಸಮೀಕರಣದಲ್ಲಿ ನಾವು ಆ೦ಶಿಕ ನಿಷ್ಪನ್ನಗಳನ್ನು ಹೊಂದಿದ್ದೇವೆ ಇದು ಆ೦ಶಿಕ ಅವಕಲನ ಸಮೀಕರಣವಾಗಿದ್ದು ಈ ಸಮೀಕರಣಗಳನ್ನು ಪರಿಹರಿಸಿ ಇದರಿಂದ I ಅನ್ನು ಹೊರತರುವುದು ಸುಲಭವಲ್ಲ ನಾವು ಕೆಲವು ವಿಶೇಷ ಪ್ರಕರಣಗಳನ್ನು ಪರಿಗಣಿಸಬೇಕಾಗುತ್ತದೆ ಅಲ್ಲಿ ನಾವು ಅಂತಹ ಸಮೀಕರಣವನ್ನು ಪರಿಹರಿಸಬಹುದು ಅವುಗಳಲ್ಲಿ ಕನಿಷ್ಠ ಎರಡನ್ನೂ ನಾವು ಇಲ್ಲಿ ಪರಿಗಣಿಸುತ್ತೇವೆ ಮತ್ತು ಈ ಆ೦ಶಿಕ ಅವಕಲನ ಸಮೀಕರಣಗಳಿಂದ ಪಡೆಯಬಹುದಾದ ಇನ್ನೂ ಹಲವು ವಿಶೇಷ ಪ್ರಕರಣಗಳು ಇರಬಹುದು ಇದರಿಂದಾಗಿ ನಾವು ಈ I ಎಂಬ ಅಜ್ಞಾತ ಪದವನ್ನು ಇಲ್ಲಿ ಪಡೆಯಬಹುದು ಇವುಗಳು ವಿಶೇಷ ಪ್ರಕರಣಗಳು ಒಂದು I ಎಂಬ ಅನುಕಲಿಸುವ ಅಪವರ್ತನ ಅದು x ನ ಒಂದು ಉತ್ಪನ್ನ ಅಥವಾ y ನ ಉತ್ಪನ್ನ ಮಾತ್ರ ಇದು ನಮ್ಮ ಮೊದಲನೆಯ ಊಹೆಯಾಗಿದೆ ಅನುಕಲಿಸುವ ಅಪವರ್ತನವೆಂಬುದು ಕೇವಲ x ನ ಉತ್ಪನ್ನ ಅಥವಾ ಅದು ಕೇವಲ y ನ ಉತ್ಪನ್ನವಾಗಿದೆ ಈ ಅವಕಲನ ಸಮೀಕರಣ ಅಥವಾ ಈ ಅಂಶಿಕ ಅವಕಲನ ಸಮೀಕರಣದ ಪರಿಹಾರವನ್ನು ಪಡೆಯಲು ಈ ಎರಡು ವಿಶೇಷ ಪ್ರಕರಣಗಳನ್ನು ನಾವು ಇಲ್ಲಿ ಪರಿಗಣಿಸುತ್ತೇವೆ ಪ್ರಕರಣ 1 ರಲ್ಲಿ ನಾವು ಇಲ್ಲಿ ಇದು ಕೇವಲ x ನ ಉತ್ಪನ್ನವಾಗಿದೆ ಎಂದು ಊಹಿಸಿದಾಗ ನಂತರ ಈ PDE ಎಂಬ ಷರತ್ತನ್ನು ನಾವು ಕುಗ್ಗಿಸಬಹುದು ಏಕೆಂದರೆ ಇಲ್ಲಿ ಈ I ಎಂಬ ಉತ್ಪನ್ನವು ಕೇವಲ x ನ ಉತ್ಪನ್ನ ಎಂದು ಭಾವಿಸಿದ್ದೇವೆ

ಆದ್ದರಿಂದ ನಾವು ಇದನ್ನು ಸರಳೀಕೃತ ರೂಪದಲ್ಲಿ ಹೊಂದಿದ್ದೇವೆ ಕೊಟ್ಟಿರುವ ಅವಕಲನ ಸಮೀಕರಣದಲ್ಲಿ ಎಂಬುದು

ಆದರೆ ಇಲ್ಲಿ ಮತ್ತೆ ಉದ್ದೇಶವನ್ನು ಪರಿಹರಿಸಲಾಗುವುದಿಲ್ಲ ಏಕೆಂದರೆ ಇದು ಇಲ್ಲಿ I ಕೇವಲ x ನ ಉತ್ಪನ್ನವಾಗಿದೆ ಇಲ್ಲಿ ನಿಷ್ಪನ್ನ ಆಗಿದೆ ಬಲಭಾಗದಲ್ಲಿ ಇದು x ನ ಉತ್ಪನ್ನವಲ್ಲದಿದ್ದರೆ ನಾವು ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ ಏಕೆಂದರೆ ನಾವು ಎಡಭಾಗದಲ್ಲಿ ಈ ಅಸಂಗತತೆಯನ್ನು ಪಡೆಯುತ್ತೇವೆ ಏಕೆಂದರೆ I x ನ ಉತ್ಪನ್ನ ಮಾತ್ರ ಎಂದು ನಾವು ಊಹಿಸಿದ್ದೇವೆ ಇಲ್ಲಿ ಇದು ಏನೂ ಅಲ್ಲ ಇದು ಇಲ್ಲಿ ಸಾಧಾರಣ ನಿಷ್ಪನ್ನ ಮತ್ತು ಇದು x ನ ಉತ್ಪನ್ನವಾಗಿದೆ I ಗಾಗಿ ಈ ಅವಕಲನ ಸಮೀಕರಣವನ್ನು ಪರಿಹರಿಸಲು ಕನಿಷ್ಠ ಇಲ್ಲಿಂದ ಮುಂದುವರಿಯಲು ಬಲಭಾಗ x ನ ಉತ್ಪನ್ನವಾಗಿರಬೇಕು ಇದು I ಗಾಗಿ ಸಾಧಾರಣ ಅವಕಲನ ಸಮೀಕರಣವಾಗಿದೆ ಇಲ್ಲಿ ಇದು ಮತ್ತೆ x ನ ಉತ್ಪನ್ನವಾಗಿದ್ದರೆ ಆದ್ದರಿಂದ ಮತ್ತೊಂದು ಊಹೆಯೆಂದರೆ ಇದು ಕೇವಲ x ನ ಉತ್ಪನ್ನವಾಗಿದ್ದರೆ ಈ I ಎಂಬ ಅನುಕಲಿಸುವ ಅಪವರ್ತನವನ್ನು ಪಡೆಯಲು ನಾವು ಈ ಸಾಧಾರಣ ಅವಕಲನ ಸಮೀಕರಣವನ್ನು ಪರಿಹರಿಸಬಹುದು ನಮ್ಮ ಮುಂದಿನ ಊಹೆಯೆಂದರೆ ಈ ಏಕೆಂದರೆ I ಹೇಗಾದರೂ x ನ ಉತ್ಪನ್ನವಾಗಿದೆ ಇದು x ನ ಉತ್ಪನ್ನ ಮಾತ್ರ I ಅನ್ನು ಕೇವಲ x ನ ಉತ್ಪನ್ನವಾಗಿ ಪಡೆಯಲು ನಾವು ಇಲ್ಲಿ ಹೀಗೆ ಉಳಿಸಬಹುದು ಇಲ್ಲಿ ಇದು ಒಂದು ಉತ್ಪನ್ನವಾಗಿದ್ದರೆ ಅದು ಮುಖ್ಯ ಷರತ್ತಾಗುತ್ತದೆ ಏಕೆಂದರೆ ಇದು ಈ M ಮತ್ತು N ಅನ್ನು ಅವಲಂಬಿಸಿರುತ್ತದೆ ಮತ್ತು ಇದನ್ನು N ನಿಂದ ಭಾಗಿಸಬೇಕು ಇದು x ನ ಒಂದು ಉತ್ಪನ್ನವಾಗಿದ್ದರೆ ಮತ್ತು ಇದು ಬಹಳ ಸಂಕೀರ್ಣವಾಗಿಲ್ಲದಿದ್ದರೆ ನಾವು ಈ ಸಾಧಾರಣ ಅವಕಲನ ಸಮೀಕರಣವನ್ನು ಪರಿಹರಿಸಬಹುದು ಇದು ಅನ್ನು ಒಂದು ಉತ್ಪನ್ನ ಎಂದು ಹೇಳೋಣ ಏಕೆಂದರೆ ನಾವು ಇದು x ನ ಉತ್ಪನ್ನ ಮಾತ್ರ ಎಂದು ಊಹಿಸಿದ್ದೇವೆ ನಂತರ ನಾವು ಈ e ಎಂಬ ಸಮೀಕರಣವನ್ನು ಪರಿಹರಿಸಲು ಮುಂದುವರಿಯಬಹುದು ಇದು x ನ ಉತ್ಪನ್ನವಾಗಿದ್ದರೆ ಮಾತ್ರ ನಾವು ಈ ಸಮೀಕರಣವನ್ನು ಪರಿಹರಿಸಬಹುದು ಬಲಭಾಗವು ಈ ಗೆ ಸಮನಾಗಿರುತ್ತದೆ ಇದನ್ನು ನಾವು ಇಲ್ಲಿ ಮತ್ತು ಈ dxಗಾಗಿ ಬಳಸಿದ್ದೇವೆ ಈ f x ಒಂದು ಸರಳ ಉತ್ಪನ್ನವಾಗಿದ್ದರೆ ಇದು ಸಾಧಾರಣ ಅವಕಲನ ಸಮೀಕರಣವಾಗಿದೆ ನಂತರ ನಾವು ಈ ಅನುಕಲಿಸುವ ಅಪವರ್ತನವನ್ನು ಇಲ್ಲಿಂದ ಪಡೆಯಬಹುದು ಏಕೆಂದರೆ ಇದು ನ ಲಘುಗಣಕೀಯ ಉತ್ಪನ್ನವಾಗಿದೆ ಆದ್ದರಿಂದ ಈ ಆದ್ದರಿಂದ ಅದು ಅನುಕಲಿಸುವ ಅಪವರ್ತನವಾಗಿರುತ್ತದೆ ಷರತ್ತುಎಂದರೆ ಏನು ನಾವು ಈ ಅನ್ನು ಪರಿಶೀಲಿಸಬೇಕಾಗಿದೆ ಮತ್ತು ಇದು ಕೇವಲ x ನ ಉತ್ಪನ್ನವಾಗಿದ್ದರೆ ನಾವು ಅನ್ನು ಅನುಕಲಿಸುವ ಅಪವರ್ತನ ಎಂದು ಬರೆಯಬಹುದು ಏಕೆಂದರೆ ನಿರ್ಮಾಣದ ಪ್ರಕಾರ ನಾವು ಅಗತ್ಯ ಮತ್ತು ಪರ್ಯಾಪ್ತ ಷರತ್ತಿನ ಮೂಲಕ ಏನನ್ನು ನೋಡಿದ್ದೇವೆ ಎಂದರೆ ಕೊಟ್ಟಿರುವ ಅವಕಲನ ಸಮೀಕರಣವು ಕೇವಲ x ನ ಉತ್ಪನ್ನವಾಗಿದ್ದಾಗ ನಾವು ಅದನ್ನು ಈ I x ನಿಂದ ಗುಣಿಸಿದರೆ ಈ ಸಂದರ್ಭದಲ್ಲಿ ಇದು ಅನುಕಲಿಸುವ ಅಪವರ್ತನವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ಇತರ ಪ್ರಕರಣದಲ್ಲೂ ಸಹ ವ್ಯವಹರಿಸಬಹುದು ಇದನ್ನು ನಾವು ಈ ಮೊದಲು ಎರಡನೇ ಪ್ರಕರಣದಲ್ಲಿ ಹೇಳಿದ್ದೇವೆ ಈ ಅನುಕಲಿಸುವ ಅಪವರ್ತನ I ಅನ್ನು y ನ ಉತ್ಪನ್ನವಾಗಿದೆ ಎಂದು ನಾವು ಊಹಿಸಿದಾಗ ಆ ಸಂದರ್ಭದಲ್ಲಿ ಮತ್ತೆ ಅಂತಹ ಅವಕಲನ ಸಮೀಕರಣವು ರೂಪುಗೊಳ್ಳುತ್ತದೆ ಮತ್ತು ಈ ಅವಕಲನ ಸಮೀಕರಣದ ಸ್ಥಿರತೆಗಾಗಿ ನಾವು ಮತ್ತೆ ಈ ಕೇವಲ y ನ ಉತ್ಪನ್ನವಾಗಿದೆ ಎಂಬ ಷರತ್ತನ್ನು ಪಡೆಯುತ್ತೇವೆ ಇಲ್ಲಿ ಇದು ಕೇವಲ y ನ ಉತ್ಪನ್ನವಾಗಿದ್ದರೆ ಇದು g y ಎಂದು ನೋಡೋಣ ನಂತರ ನಾವು ಈ ಸಾಧಾರಣ ಅವಕಲನ ಸಮೀಕರಣವನ್ನು ಪರಿಹರಿಸಬಹುದು ಮತ್ತು ನಾವು ಇದನ್ನು ಪಡೆಯಬಹುದು ಈ ಎರಡು ಸರಳೀಕೃತ ಪ್ರಕರಣಗಳನ್ನು ನಾವು ಪಡೆದುಕೊಂಡಿದ್ದೇವೆ ನಾನು ಹೇಳಿದಂತೆ ಈ I ಅನ್ನು ಪಡೆಯಲು ಈ ಅಗತ್ಯ ಮತ್ತು ಪರ್ಯಾಪ್ತ ಷರತ್ತುಗಳ ಮೂಲಕ ನಾವು ಈ ಅವಕಲನ ಸಮೀಕರಣವನ್ನು ಪರಿಹರಿಸಬಹುದಾದ ಇನ್ನೂ ಅನೇಕ ಪ್ರಕರಣಗಳಿವೆ ಆದರೆ ನಾವು ಈ ಎರಡನ್ನಾದರೂ ಪರಿಗಣಿಸಿದ್ದೇವೆ ಅವು ವಿಶೇಷ ಪ್ರಕರಣಗಳಾಗಿವೆ ಇದು ಮೊದಲನೆಯದು ಇದು x ನ ಉತ್ಪನ್ನವಾಗಿದೆ ಎಂದು ಹೇಳಿ ನಂತರ ಅನ್ನು ಪರಿಹರಿಸುವ ಮೂಲಕ ಅಂತಹ ಸಂದರ್ಭದಲ್ಲಿ ಅನುಕಲಿಸುವ ಅಪವರ್ತನವಾಗಿದೆ ಇತರ ಸಂದರ್ಭದಲ್ಲಿ ಇದು ಅನುಕಲಿಸುವ ಅಪವರ್ತನವಾಗಿತ್ತು ಇದರೊಂದಿಗೆ ನಾವು ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ಈಗ ನಾವು ಮೊದಲನೆಯದನ್ನು ಪರಿಗಣಿಸೋಣ x ನಾವು ಹೊಂದಿದ್ದೇವೆ ನೈಸರ್ಗಿಕವಾಗಿ ಈ ಎರಡು ಸಮಾನವಾಗಿಲ್ಲ ಅನುಕಲಿಸುವ ಅಪವರ್ತನ ಕೊಟ್ಟಿರುವ ಅವಕಲನ ಸಮೀಕರಣವನ್ನು x ನಿಂದ ಗುಣಿಸುವುದು ಇದು ನಿಖರವಾದ ಅವಕಲನ ಸಮೀಕರಣವಾಗಿರಬೇಕು ಪರಿಹಾರ ನಾವು ಈಗ ಅನ್ನು ಕಾಣುತ್ತೇವೆ ಇದರ ಅವಕಲನವನ್ನು ಇಲ್ಲಿ ನೀಡಲಾಗಿದೆ ಇದು ನಿಖರವಾದ ಅವಕಲನ ಸಮೀಕರಣ ಮತ್ತು ಅಂತಹ ಅನ್ನು ಪಡೆಯಲು ಅನುಸರಿಸಿದ ಪ್ರಕ್ರಿಯೆಯ ನಂತರ ನಾವು ಪಡೆಯುವ ಪರಿಹಾರ ಇದು ಇದರ ಅವಕಲನ ಈ ಅವಕಲನ ಸಮೀಕರಣದ ಪರಿಹಾರವಾಗಿ ನಾವು ಇದನ್ನು ಪಡೆಯಬಹುದು ನಾವು ತೆಗೆದುಕೊಳ್ಳುವ ಇನ್ನೊಂದು ಉದಾಹರಣೆ ಇದರೊಂದಿಗೆ ಅನುಕಲಿಸುವ ಅಪವರ್ತನ ಈ ಸಮೀಕರಣವು ನಿಖರವಾದ ಅವಕಲನ ಸಮೀಕರಣವಾಗಿ ಪರಿಣಮಿಸುತ್ತದೆ ಮತ್ತು ನಂತರ ಈ ಗುಣಾಕಾರದ ನಂತರ f ಅನ್ನು ಕಂಡುಹಿಡಿಯಲು ಈ ಅವಕಲನ ಸಮೀಕರಣವನ್ನು ಪರಿಹರಿಸುವ ವಿಧಾನವನ್ನು ನಾವು ಅನುಸರಿಸಬಹುದು ಒಬ್ಬರು ಇದನ್ನು ಪರಿಹರಿಸಬಹುದು ಮತ್ತು ಪರಿಹಾರವು ಆಗಿರುತ್ತದೆ ಅದು ಕೆಲವು ಸ್ಥಿರಾಂಕಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ಮತ್ತೊಮ್ಮೆ ನಾವು ಚರ್ಚಿಸಿದ ವಿಧಾನ ಇದು ಕನಿಷ್ಠ ನಿಷ್ಪನ್ನದಿ೦ದಾದರೂ ಸಾಧಾರಣ ವಿಧಾನವಾಗಿತ್ತು ಆದರೆ ನಾವು ಕೆಲವೇ ಸರಳ ಪ್ರಕರಣಗಳನ್ನು ಮಾತ್ರ ಪರಿಗಣಿಸಿದ್ದೇವೆ ಅಲ್ಲಿ ನಾವು ಈ ಅನುಕಲಿಸುವ ಅಪವರ್ತನ y ಅನ್ನು ಪಡೆಯಬಹುದು ಆ ಷರತ್ತಿ೦ದ ಇನ್ನೂ ಕೆಲವು ಸಂಶೋಧನೆಗಳು ಇವೆ ಅಲ್ಲಿ ನಾವು ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯಬಹುದು ನಾವು ಅವುಗಳನ್ನು ಹುಡುಕುವ ವಿವರಗಳಿಗೆ ಹೋಗುತ್ತಿಲ್ಲ ಆದರೆ ಉದಾಹರಣೆಗೆ ಈ ಸಮೀಕರಣವು ಸಮಜಾತೀಯ ಮತ್ತು ಈ ಆಗಿದ್ದರೆ ಇದು ಒಂದು ಅನುಕಲಿಸುವ ಅಪವರ್ತನವಾಗಿ ಪರಿಣಮಿಸುವ ಸಾಧ್ಯತೆಗಳಲ್ಲಿ ಒಂದಾಗಿದೆ ಮತ್ತೆ ನೇರವಾಗಿ ಈ ಅನ್ನು ಕಂಡುಹಿಡಿಯಬಹುದು ಇದು ಈ ಅವಕಲನ ಸಮೀಕರಣದ ಅನುಕಲಿಸುವ ಅಪವರ್ತನವಾಗಿದೆ ಆದರೆ ಇಲ್ಲಿ ಷರತ್ತು ಏನೆಂದರೆ ಇದು ಸಮಜಾತೀಯ ಅವಕಲನ ಸಮೀಕರಣವಾಗಿರಬೇಕು ಮತ್ತು ಸಮಜಾತೀಯ ಅವಕಲನ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ಈಗಾಗಲೇ ತಿಳಿದಿದೆ ಈ ಅನುಕಲಿಸುವ ಅಪವರ್ತನವನ್ನು ಕಂಡುಹಿಡಿಯಲು ಮತ್ತು ನಿಖರವಾದ ಸಮೀಕರಣವನ್ನು ಪರಿಹರಿಸಲು ನಾವು ಇಲ್ಲಿ ನಿಖರವಾಗಿ ಈ ವಿಧಾನವನ್ನು ಅನುಸರಿಸದಿರಬಹುದು ಇಲ್ಲಿ ಮತ್ತೊಂದು ಸಾಧ್ಯತೆಯೆಂದರೆ ಈ ರೂಪದಲ್ಲಿದೆ ಈ ಸಮೀಕರಣವನ್ನು ಈ ರೂಪದಲ್ಲಿ ನೀಡಿದರೆ ಎಂಬ ಒಟ್ಟು ಉತ್ಪನ್ನ ಇದ್ದರೆ ಹಾಗಾದರೆ ಈ ಪದವು 0 ಕ್ಕೆ ಸಮನಾಗಿರದಿದ್ದರೆ ಅದು ಒಂದು ಅನುಕಲಿಸುವ ಅಪವರ್ತನವಾಗಿರುತ್ತದೆ ಮತ್ತು ನಾವು ಇದನ್ನು ಈ ಸಮೀಕರಣಕ್ಕೆ ಗುಣಿಸಿದರೆ ಈ ಸಮೀಕರಣವು ನಿಖರವಾಗುತ್ತದೆ ಆದ್ದರಿಂದ ಅಂತಹ ಹಲವು ನಿಯಮಗಳನ್ನು ಅಲ್ಲಿಂದ ಪಡೆಯಬಹುದು ಆದರೆ ನಾವು ಬಹಳ ಸಾಮಾನ್ಯವಾದ ವಿಧಾನವನ್ನು ಚರ್ಚಿಸಿದ್ದೇವೆ ಮತ್ತು ಅಲ್ಲಿಂದಲೂ ಸಹ ಆ ವಿಶೇಷ ಸಂದರ್ಭಗಳಲ್ಲಿ ಅನುಕಲಿಸುವ ಅಪವರ್ತನವನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡಿದ್ದೇವೆ ಈ ಪಾಠದ ಅಂತ್ಯಕ್ಕೆ ಬಂದಿದ್ದೇವೆ ಅನುಕಲಿಸುವ ಅಪವರ್ತನವು ಇಲ್ಲಿ ಒಂದು ಉತ್ಪನ್ನವಾಗಿದೆ ಕೊಟ್ಟಿರುವ ನಿಖರವಲ್ಲದ ಅವಕಲನ ಸಮೀಕರಣಕ್ಕೆ ನೀವು ಅದನ್ನು ಗುಣಿಸಿದರೆ ಗುಣಾಕಾರದ ನಂತರ ಸಮೀಕರಣವು ನಿಖರವಾಗುತ್ತದೆ ಅಂತಹ ಉತ್ಪನ್ನವನ್ನು ನಾವು ಅನುಕಲಿಸುವ ಅಪವರ್ತನ ಎಂದು ಕರೆಯುತ್ತೇವೆ ಈ ವಿಶೇಷ ಪ್ರಕರಣವನ್ನು ನಾವು ನೋಡಿದ್ದೇವೆ M y ಎಂಬುದು y ಗೆ ಸಂಬಂಧಿಸಿದಂತೆ M ನ ಆ೦ಶಿಕ ನಿಷ್ಪನ್ನವಾಗಿದ್ದಾಗ x ಗೆ ಸಂಬಂಧಿಸಿದಂತೆ N ನ ಆ೦ಶಿಕ ನಿಷ್ಪನ್ನವಾಗಿದೆ ಈ N ನಿಂದ ಭಾಗಿಸಲ್ಪಟ್ಟ ಈ ಉತ್ಪನ್ನವು x ನ ಒಂದು ಉತ್ಪನ್ನವಾಗಿದೆ ನಂತರ ನಾವು ಈ ಅನ್ನು ಪಡೆದುಕೊಂಡಿದ್ದೇವೆ ಅದು ಅನುಕಲಿಸುವ ಅಪವರ್ತನವಾಗಿರುತ್ತದೆ ಮತ್ತು ಇದು ಕೇವಲ y ನ ಉತ್ಪನ್ನವಾಗಿದೆ g y ಎಂದು ಹೇಳೋಣ ಆಗ ಇದು ಅನುಕಲಿಸುವ ಅಪವರ್ತನವಾಗಿರುತ್ತದೆ ಇಲ್ಲಿ ಬಳಸಿದ ಉಲ್ಲೇಖಗಳು ಇವು ನಿಮ್ಮ ಗಮನಕ್ಕೆ ಧನ್ಯವಾದಗಳು